ನಮಸ್ಕಾರ ಮತ್ತು ಸೆಕ್ಯೂರ್ ಸಿಸ್ಟಮ್ ಎಂಜಿನಿಯರಿಂಗ್ ಕೋರ್ಸ್ನಲ್ಲಿ ಈ ಪ್ರದರ್ಶನಕ್ಕೆ ಸ್ವಾಗತ ಹಿಂದಿನ ಒಂದು ವೀಡಿಯೋದಲ್ಲಿ ದಾಳಿಕೋರರು ರಿಟರ್ನ್ ಟು ಲಿಬಿಸಿ ದಾಳಿಯನ್ನು ಹೇಗೆ ಬಳಸುತ್ತಾರೆ ಎಂಬುದನ್ನು ನಾವು ನೋಡುತ್ತೇವೆ Libc ದಾಳಿಗೆ ಹಿಂತಿರುಗುವ ಮೂಲಕ ನಮ್ಮಲ್ಲಿ ಸ್ಟಾಕ್ ಇದ್ದರೂ ಅದನ್ನು ಕಾರ್ಯಗತಗೊಳಿಸಲಾಗದಿದ್ದರೂ ದಾಳಿಕೋರರು ಬಫರ್ ಅನ್ನು ಓವರ್ಫ್ಲೋ ಮಾಡಲು ಮತ್ತು ದುರುದ್ದೇಶಪೂರಿತ ಏನನ್ನಾದರೂ ಮಾಡಲು ಸಾಧ್ಯವಾಗುತ್ತದೆ ನಾವು ಇಂದು ನೋಡುವ ಪ್ರದರ್ಶನದಲ್ಲಿ ನಾವು ರಿಟರ್ನ್ ಟು ಲಿಬಿಸಿ ದಾಳಿಯನ್ನು ಬಳಸಿಕೊಂಡು ಶೆಲ್ ಅನ್ನು ರಚಿಸುತ್ತೇವೆ ಈ ಕೋಡ್ಗಳಿರುವ ವರ್ಚುವಲ್ ಗಣಕದಲ್ಲಿ ಈ ಕೋಡ್ಸಗಳು ಈ ಕೋರ್ಸ್ನೊಂದಿಗೆ nptel codesmodule3 ಡೈರೆಕ್ಟರಿಯಲ್ಲಿ ಇರುತ್ತವೆ ನಾವು vuln ಎಂದು ಕರೆಯಲ್ಪಡುವ ಒಂದು ನಿರ್ದಿಷ್ಟ C ಕೋಡ್ ಅನ್ನು ನೋಡುತ್ತಿದ್ದೇವೆ ಇದು ತುಂಬಾ ಸರಳವಾದ C ಕೋಡ್ ಆಗಿದೆ ಇದು ಎರಡು ಕಾರ್ಯಗಳನ್ನು ಹೊಂದಿದೆ main ಕಾರ್ಯ ಮತ್ತು vuln ಎಂಬ ಕಾರ್ಯ ಆದ್ದರಿಂದ ಇಲ್ಲಿರುವ ದುರ್ಬಲತೆಯು strcpy ನಿಂದಾಗಿ ಇದು S ಅನ್ನು ಬಫರ್ಗೆ ನಕಲಿಸುತ್ತದೆ ಈಗ ಬಫರ್ ಅನ್ನು ಸ್ಥಳೀಯ ಮತ್ತು ಗಾತ್ರ 64 ಬೈಟ್ಗಳೆಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ S ಗೆ ಈ ಬಫರ್ ಅನ್ನು ತುಂಬುವುದು ತುಂಬಾ ಸುಲಭ ಮೇಲಾಗಿ S ಅನ್ನು argv1 ನೊಂದಿಗೆ ಆವಾಹಿಸಲ್ಪಟ್ಟಿರುವುದರಿಂದ ಇದನ್ನು ಆಜ್ಞಾ ಸಾಲಿನಿಂದ ಮಾಡಬಹುದಾಗಿದೆ ಮತ್ತು ಆದ್ದರಿಂದ ಈ ಪ್ರೋಗ್ರಾಂ ಅನ್ನು ಬಳಸುವ ಬಳಕೆದಾರರು ಥಟ್ಟನೆ ದೀರ್ಘವಾದ ಆಜ್ಞಾ ಸಾಲಿನ ವಾದವನ್ನು ನೀಡುತ್ತಾರೆ ಮತ್ತು ಆದ್ದರಿಂದ ಈ ಬಫರ್ ಅನ್ನು ಓವರ್ಫ್ಲೋ ಮಾಡುತ್ತಾರೆ ಆದ್ದರಿಂದ ಈ ಪ್ರೋಗ್ರಾಂ ಮೊದಲು ಕಾರ್ಯನಿರ್ವಹಿಸುತ್ತಿರುವುದನ್ನು ನೋಡಿ ಹಾಗಾಗಿ ನಾವು ಅದನ್ನು ಒಂದು ಚಿಕ್ಕ ಸ್ಟ್ರಿಂಗ್ ಮೂಲಕ ಕಾರ್ಯಗತಗೊಳಿಸುತ್ತೇವೆ ಅದನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಾಗಿದೆ ಎಂಬ ಅಂಶವನ್ನು ನಾವು ನೋಡುತ್ತೇವೆ ಮತ್ತೊಂದೆಡೆ ನಾವು ಪ್ರೋಗ್ರಾಂಗೆ ಈ ರೀತಿಯ ದೊಡ್ಡ ಸ್ಟ್ರಿಂಗ್ ಅನ್ನು ನೀಡಿದರೆ ಇದು 64 ಬೈಟ್ಗಳಿಗಿಂತ ದೊಡ್ಡದಾಗಿದೆ ನಂತರ ನಿರೀಕ್ಷಿತ ಬಫರ್ strcpy ಯಿಂದ ತುಂಬಿರುತ್ತದೆ ಮತ್ತು ನಾವು ವಿಭಜನೆಯ ದೋಷವನ್ನು ಪಡೆಯುತ್ತೇವೆ ಹಿಂದಿನ ಪ್ರದರ್ಶನದಲ್ಲಿ ನಾವು ನೋಡಿದಂತೆಯೇ ಈಗ ಸ್ಟಾಕ್ನಲ್ಲಿ ಬಫರ್ ಓವರ್ಫ್ಲೋವನ್ನು ನಾವು ನೋಡಿದ್ದೇವೆ ಪೇಲೋಡ್ ಅನ್ನು ಉತ್ಪಾದಿಸಲು ನೀವು ಹಿಂದಿನ ಪ್ರದರ್ಶನದಲ್ಲಿ ಬಳಸಿದ ಪೈಥಾನ್ ಸ್ಕ್ರಿಪ್ಟ್ ಅನ್ನು ಬಳಸುತ್ತೀರಿ ಆದ್ದರಿಂದ ನಾವು ಅದನ್ನು module2find payload ನಿಂದ ಇಲ್ಲಿಗೆ ನಕಲಿಸುತ್ತೇವೆ ಮತ್ತು ಈ ನಿರ್ದಿಷ್ಟ ಸ್ಕ್ರಿಪ್ಟ್ ಯಾವುದೇ ಅನಿಯಂತ್ರಿತ ಉದ್ದದ ತಂತಿಗಳನ್ನು ಉತ್ಪಾದಿಸುತ್ತದೆ ಉದಾಹರಣೆಗೆ ಇಲ್ಲಿ ನಾವು 112 ಅನ್ನು ನಿರ್ದಿಷ್ಟಪಡಿಸಿದ್ದರಿಂದ ಈ ಪೈಥಾನ್ ಲಿಪಿಯು A 112 A ಗಳನ್ನು ಮುದ್ರಿಸುತ್ತದೆ ಆದ್ದರಿಂದ ಈ 112 ಅನ್ನು ಬದಲಿಸುವ ಮೂಲಕ ನಾವು ಸ್ಟ್ರಿಂಗ್ಗಾಗಿ ವಿಭಿನ್ನ ಉದ್ದಗಳನ್ನು ಪಡೆಯಬಹುದು ಈಗ ನಾವು ಅದಕ್ಕಿಂತ ಮೊದಲೇ ಕಂಡುಕೊಂಡಿದ್ದೇವೆ A 72 ಬೈಟ್ಗಳು ಎಂದು ನಾವು ನಿರ್ದಿಷ್ಟಪಡಿಸಿದರೆ ಇದು ಸ್ಟ್ರಿಂಗ್ನ ಚಿಕ್ಕ ಉದ್ದವಾಗಿದ್ದು ಅದು ವಿಭಜನೆಯ ದೋಷವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಇದು ಸಂಭವಿಸುವುದನ್ನು ನೋಡೋಣ find payload ಮತ್ತು ನಂತರ ನಾವು ನೋಡಿದಂತೆ ನಾವು E1 ಅನ್ನು ನಮ್ಮ ಪ್ರೋಗ್ರಾಂಗೆ ವಾದವಾಗಿ ಬಳಸಬಹುದು ಮತ್ತು ಅದು ವಿಭಜನೆಯ ದೋಷವನ್ನು ಉಂಟುಮಾಡುತ್ತದೆ ಎಂದು ನೋಡಬಹುದು 72 ಕ್ಕಿಂತ ಕಡಿಮೆ ಏನಾದರೂ ಸರಿಯಾಗಿ ಕೆಲಸ ಮಾಡಬಹುದು ಉದಾಹರಣೆಗೆ ನಾನು ಇದನ್ನು 4 ಬೈಟ್ಗಳಷ್ಟು ಕಡಿಮೆ ಮಾಡಿ ಮತ್ತು ಅದನ್ನು 68 ಮಾಡಿದರೆ ಇದು ಈ ರೀತಿ ಸರಿಯಾಗಿ ಕೆಲಸ ಮಾಡಬೇಕು ಈಗ ಇಲ್ಲಿ ಏನಾಗುತ್ತಿದೆ ಎಂದರೆ 72 ಬೈಟ್ಗಳಲ್ಲಿ ಬಫರ್ ವಾಸ್ತವವಾಗಿ ತುಂಬಿರುತ್ತದೆ ಮತ್ತು ಸ್ಟಾಕ್ನಲ್ಲಿ ಸಂಗ್ರಹವಾಗಿರುವ ಫ್ರೇಮ್ ಪಾಯಿಂಟರ್ ಅನ್ನು ಮಾರ್ಪಡಿಸುತ್ತದೆ ಇದು ಸ್ಟ್ರಿಂಗ್ನ ಚಿಕ್ಕ ಉದ್ದವಾಗಿದ್ದು ಅದು ಫ್ರೇಮ್ ಪಾಯಿಂಟರ್ ಅನ್ನು ಮಾರ್ಪಡಿಸುತ್ತದೆ ಈಗ ನಾವು ಈ ಸ್ಟ್ರಿಂಗ್ಗೆ A ಯ ಇನ್ನೂ 4 ಬೈಟ್ಗಳನ್ನು ಸೇರಿಸಿದರೆ ಅದು ಕೇವಲ ಫ್ರೇಮ್ ಪಾಯಿಂಟರ್ ಅನ್ನು ತುಂಬುವುದು ಮಾತ್ರವಲ್ಲದೆ ರಿಟರ್ನ್ ವಿಳಾಸವನ್ನು ಕೂಡ ಸ್ಟಾಕ್ನಲ್ಲಿ ಮಾರ್ಪಡಿಸುತ್ತದೆ ಆದ್ದರಿಂದ ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದಂತೆ ರಿಟರ್ನ್ ಟು ಲಿಬಿಸಿ ದಾಳಿಗೆ ಈ ಪೇಲೋಡ್ ಅನ್ನು ರಚಿಸಲು ನಮಗೆ ಬೇಕಾಗಿರುವುದು ಬಫರ್ ಅನ್ನು ಭರ್ತಿ ಮಾಡುವುದು ಇದರಿಂದ ರಿಟರ್ನ್ ವಿಳಾಸವನ್ನು ಮಾರ್ಪಡಿಸಲಾಗುತ್ತದೆ ಮತ್ತು ರಿಟರ್ನ್ ವಿಳಾಸವನ್ನು ಪಾಯಿಂಟರ್ನೊಂದಿಗೆ ಮಾರ್ಪಡಿಸಲಾಗುತ್ತದೆ ಸಿಸ್ಟಮ್ ಕಾರ್ಯ ಇದು Libcಯಲ್ಲಿ ಇರುತ್ತದೆ ಅಲ್ಲದೆ ಈ ಸಿಸ್ಟಮ್ ಕಾರ್ಯಕ್ಕೆ ಸ್ಟ್ರಿಂಗ್ ಆರ್ಗ್ಯುಮೆಂಟ್ ಅಗತ್ಯವಿದೆ ಆದ್ದರಿಂದ ನಮಗೆ binsh ಅಥವಾ binbash ನಂತಹ ಸ್ಟ್ರಿಂಗ್ ಅಗತ್ಯವಿರುತ್ತದೆ ಇದು ಕಾರ್ಯಗತಗೊಳಿಸಬಹುದಾದ ಸ್ಟ್ರಿಂಗ್ ಆಗಿದೆ ಆದ್ದರಿಂದ ಏನಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಸಿಸ್ಟಮ್ ಕಾರ್ಯಗತಗೊಳಿಸಿದಾಗ ಅದು ಮೆಮೊರಿಯಿಂದ ಸ್ಟ್ರಿಂಗ್ ಅನ್ನು ಆಯ್ಕೆ ಮಾಡುತ್ತದೆ ಮತ್ತು ಅನುಗುಣವಾದ ಎಸ್ಎಕ್ಯೂಟಬಲ್ ಅನ್ನು ಕಾರ್ಯಗತಗೊಳಿಸುತ್ತದೆ ಸರಿ ಹಾಗಾಗಿ ಈ ರಿಟರ್ನ್ ಟು ಲಿಬಿಸಿ ದಾಳಿಯನ್ನು ನಿರ್ಮಿಸಲು ಪ್ರಯತ್ನಿಸೋಣ ಆದ್ದರಿಂದ ನಮಗೆ ಅಗತ್ಯವಿರುವ ಎರಡು ವಿಷಯಗಳಿವೆ ಇಡೀ ಪ್ರಕ್ರಿಯೆಯಲ್ಲಿ ವ್ಯವಸ್ಥೆಯು ಎಲ್ಲಿ ವಾಸಿಸುತ್ತದೆ ಎಂಬುದರ ವಿಳಾಸ ನಮಗೆ ಬೇಕಾಗುತ್ತದೆ ಮತ್ತು ಪ್ರಕ್ರಿಯೆಯಲ್ಲಿ ಎಲ್ಲೋ binsh ಸ್ಟ್ರಿಂಗ್ ಇರುವ ಸ್ಥಳವನ್ನು ನಾವು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಇದನ್ನು ಮಾಡೋಣ GDB ಡೀಬಗ್ಗರ್ ಬಳಸಿ ನಾವು ಇದನ್ನು ಮಾಡುತ್ತೇವೆ ನಾವು ಮುಖ್ಯ ಬ್ರೇಕ್ಪಾಯಿಂಟ್ ಅನ್ನು ಸೇರಿಸುತ್ತೇವೆ ಮತ್ತು ಕಾರ್ಯಗತಗೊಳಿಸಬಹುದಾದದನ್ನು ಕೆಲವು ವಾದದೊಂದಿಗೆ ಚಲಾಯಿಸುತ್ತೇವೆ ಸಿಸ್ಟಮ್ಗಾಗಿ ಈ Libc ಫಂಕ್ಷನ್ನ ವಿಳಾಸವನ್ನು ಹುಡುಕಲು ನಾವು ನಿಜವಾಗಿಯೂ ಆಸಕ್ತಿ ಹೊಂದಿದ್ದೇವೆ ಮತ್ತು ನಾವು ಈ ಕೆಳಗಿನಂತೆ ಪಡೆಯಬಹುದು ಸಿಸ್ಟಂ ಫಂಕ್ಷನ್ ವಿಳಾಸವನ್ನು ಮುದ್ರಿಸುವ gdb p system ಅನ್ನು ನಾವು ಮಾಡಬಹುದು ಮತ್ತು ಈ ವಿಳಾಸವು ಇಲ್ಲಿರುವ 0XX7E42940 ಇಡೀ ಪ್ರಕ್ರಿಯೆಯಲ್ಲಿ ಸಿಸ್ಟಮ್ ಕಾರ್ಯಕೆ ಸ್ಥಳವಾಗಿದೆ ಆದ್ದರಿಂದ ನಾವು ಇದರ ಪ್ರತಿಯನ್ನು ರಚಿಸೋಣ ನಮಗೆ ಬೇಕಾದ ಮುಂದಿನ ವಿಷಯವೆಂದರೆ ಸ್ಟ್ರಿಂಗ್ ವಿಳಾಸ binsh ಇದು ಕೆಲಸ ಮಾಡುವುದು ಸ್ವಲ್ಪ ಹೆಚ್ಚು ಕಷ್ಟಕರವಾಗಿರುತ್ತದೆ ಮತ್ತೊಂದೆಡೆ ನಾವು ವಾಸ್ತವವಾಗಿ shshell ಅನ್ನು ಬಳಸುತ್ತೇವೆ ಮತ್ತು binsh ಅನ್ನು ರಚಿಸುತ್ತೇವೆ ಮತ್ತು ಇಡೀ ಪ್ರಕ್ರಿಯೆಯಲ್ಲಿ ನಾವು ಎಲ್ಲೋ ಹುಡುಕಬೇಕು ಅಲ್ಲಿ binsh ಇರುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ಈ ಪ್ರಕ್ರಿಯೆ ಮೆಮೊರಿಯ ವಿವಿಧ ಮಾರ್ಗಗಳಲ್ಲಿ ಹುಡುಕಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನಮಗೆ ಖಚಿತವಾಗಿ ತಿಳಿದಿರುವ ಒಂದು ವಿಷಯವೆಂದರೆ binsh Libcಯಲ್ಲಿ ಇರುವುದು ಹಾಗಾಗಿ ಇಡೀ ಪ್ರಕ್ರಿಯೆಯ ಜಾಗದಲ್ಲಿ ಒಂದು Libc ಇರುವ ಮೆಮೊರಿ ಶ್ರೇಣಿಯನ್ನು ನೀವು ತಿಳಿದಿದ್ದರೆ ನಾವು ಆ ಮೆಮೊರಿ ಪ್ರದೇಶವನ್ನು ಹುಡುಕಬಹುದು ಮತ್ತು binsh ನ ವಿಳಾಸ ಗುರುತಿಸಬಹುದು ಸರಿ ಹಾಗಾಗಿ ನಾವು ಮಾಡಬೇಕಾದ ಮೊದಲ ಕೆಲಸವೆಂದರೆ Libc ಎಲ್ಲಿದೆ ಎಂದು ಕಂಡುಹಿಡಿಯುವುದು ಆದುದರಿಂದ ನಾವು ಇದನ್ನು gdb info proc map ಬಳಸಿ ಮಾಡುತ್ತೇವೆ ಮತ್ತು Libc F7E08000 ರಿಂದ F7FB5000 ಸ್ಥಳದಿಂದ ಆರಂಭವಾಗಿರುವುದನ್ನು ನಾವು ನೋಡುತ್ತೇವೆ ಮತ್ತು ಅದೇ ರೀತಿ ಇತರ 4 KB ಪುಟಗಳು Libcಯನ್ನು ಒಳಗೊಂಡಿವೆ ಆದ್ದರಿಂದ ನಾವು ಅಗತ್ಯವಾದ ಸ್ಟ್ರಿಂಗ್ಗಾಗಿ ಈ ಸಂಪೂರ್ಣ ಮೆಮೊರಿ ಶ್ರೇಣಿಯಲ್ಲಿ ಹುಡುಕಲು ಪ್ರಯತ್ನಿಸುತ್ತೇವೆ find ಆಜ್ಞೆಯನ್ನು ಬಳಸಿಕೊಂಡು GDB ಮೆಮೊರಿಯಾದ್ಯಂತ ಹುಡುಕುವುದನ್ನು ಬೆಂಬಲಿಸುತ್ತದೆ ಆದ್ದರಿಂದ ಆಜ್ಞೆಯು ಈ ರೀತಿ ಪ್ರಾರಂಭವಾಗುತ್ತದೆ ಆದ್ದರಿಂದ ಇದು gdb find 0xF7E08000 0xF7FB9000 "binsh" ಆರಂಭದ ವಿಳಾಸ ಕೊನೆಯ ವಿಳಾಸ ಮತ್ತು ಹುಡುಕಬೇಕಾದ ಸ್ಟ್ರಿಂಗ್ ಅನ್ನು ಹುಡುಕಿ ನಾವು ಇಲ್ಲಿ ಪಡೆಯುವುದೇನೆಂದರೆ ಈ ವಿಳಾಸ F7F6102B ನಲ್ಲಿರುವ ಒಂದು ಮಾದರಿಯನ್ನು ಅದು ಕಂಡುಕೊಂಡಿದೆ ಈ ಮೆಮೊರಿ ಸ್ಥಳವು ಅಗತ್ಯವಾದ ಸ್ಟ್ರಿಂಗ್ ಅನ್ನು ಹೊಂದಿದೆಯೆ ಎಂದು ನಾವು ಪರಿಶೀಲಿಸೋಣ ಆದ್ದರಿಂದ ನಾವು gdb xs 0XF7F6102B ಈ ಆಜ್ಞೆಯನ್ನು ಬಳಸಿಕೊಂಡು ಸ್ಟ್ರಿಂಗ್ ಅನ್ನು ಆ ಸ್ಥಳದಲ್ಲಿ ಡಂಪ್ ಮಾಡುವ ಮೂಲಕ ಮಾಡಬಹುದು ಸರಿ Libc ದಾಳಿಗೆ ಅತ್ಯಂತ ಮೂಲಭೂತ ರಿಟರ್ನ್ಗೆ ನಮಗೆ ಬೇಕಾಗಿರುವುದು ಇಷ್ಟೇ ಈಗ ನಾವು ಜಿಡಿಬಿಯಿಂದ ನಿರ್ಗಮಿಸುತ್ತೇವೆ ನಾವು ಮಾಡುವ ಮುಂದಿನ ಕೆಲಸವೆಂದರೆ ಪೇಲೋಡ್ ಅನ್ನು ರಚಿಸುವುದು ಆದ್ದರಿಂದ ಒಂದು ಪೇಲೋಡ್ ಅನ್ನು ರಚಿಸಲು ನಾವು payload generator py ಎಂದು ಕರೆಯಲ್ಪಡುವ ಒಂದು ಸಣ್ಣ ಪೈಥಾನ್ ಲಿಪಿಯನ್ನು ಬರೆಯುತ್ತೇವೆ ಆದ್ದರಿಂದ ನಾವು ಅದನ್ನು ತೆರೆಯುತ್ತೇವೆ ಮತ್ತು ನಾವು ಇಲ್ಲಿ ನೋಡುವುದೇನೆಂದರೆ ಈ ನಿರ್ದಿಷ್ಟ ಪೇಲೋಡ್ ಜನರೇಟರ್ 76 A ಗಳನ್ನು ಒಳಗೊಂಡಿರುವ ಒಂದು ಸ್ರಿಂಗ್ Y ಅನ್ನು ಮುದ್ರಿಸುತ್ತದೆ ಇದು ಬಫರ್ ಅನ್ನು ತುಂಬುತ್ತದೆ ಮತ್ತು ಫ್ರೇಮ್ ಪಾಯಿಂಟರ್ ಅನ್ನು ಮಾರ್ಪಡಿಸುತ್ತದೆ ಮುಂದಿನ ನಾಲ್ಕು ಬೈಟ್ಗಳು ರಿಟರ್ನ್ ವಿಳಾಸವನ್ನು ಅತಿಕ್ರಮಿಸುತ್ತವೆ ಆದ್ದರಿಂದ ಸ್ವಲ್ಪ ಭಾರತೀಯ ಸ್ವರೂಪದಲ್ಲಿ ಸಿಸ್ಟಮ್ ಕಾರ್ಯದ ವಿಳಾಸವನ್ನು F7E42940 ಎಂದು ಹಾಕಲಾಗುತ್ತದೆ ನೀವು ಇಲ್ಲಿ ನೋಡಬಹುದಾದಂತೆ ಇದು ನಾವು ಈಗ ಕಂಡುಕೊಂಡ ಸಿಸ್ಟಮ್ ಫಂಕ್ಷನ್ನ ವಿಳಾಸಕ್ಕೆ ಹೊಂದಿಕೆಯಾಗುತ್ತದೆ ಮುಂದಿನವು ನಿಜವಾಗಿಯೂ ಸ್ಟಾಕ್ನಲ್ಲಿ 4 ಬೈಟ್ಗಳು ಆದ್ದರಿಂದ ನಾವು ಅದನ್ನು ಕೆಲವು ಅನಿಯಂತ್ರಿತ ಮೌಲ್ಯಗಳೊಂದಿಗೆ ತುಂಬುತ್ತೇವೆ ಈ ಸಂದರ್ಭದಲ್ಲಿ ನಾವು A ಅನ್ನು ಹಾಕುತ್ತೇವೆ ಆದರೆ ನಾವು ನಿಜವಾಗಿಯೂ ತುಂಬಲು ಸಾಧ್ಯವಾಯಿತು ಅದು ಯಾವುದನ್ನಾದರೂ ಮತ್ತು ನಂತರ ನಾವು ಸ್ಟ್ರಿಂಗ್ ವಿಳಾಸವನ್ನು binsh ಅನ್ನು ಹಾಕುತ್ತೇವೆ ಆದ್ದರಿಂದ ಈ ವಿಳಾಸ F7F6102B ನಾವು binsh ಗಾಗಿ ನಿಜವಾಗಿ ಕಂಡುಕೊಂಡ ವಿಳಾಸಕ್ಕೆ ಹೊಂದಿಕೆಯಾಗುತ್ತದೆ ಈಗ ಏನಾಗುತ್ತಿದೆ ಎಂದರೆ ಫಂಕ್ಷನ್ ನಿಜವಾಗಿ ಹಿಂತಿರುಗಿದಾಗ ನಾವು ಇಲ್ಲಿ ನಿರ್ದಿಷ್ಟಪಡಿಸಿದ ಈ ನಿರ್ದಿಷ್ಟ ವಿಳಾಸಕ್ಕೆ ಹಿಂತಿರುಗಲಿದೆ ಮತ್ತು ಸ್ಟಾಕ್ನಲ್ಲಿರುವ ರಿಟರ್ನ್ ವಿಳಾಸ ಸ್ಥಳದಲ್ಲಿ ಇರುತ್ತದೆ ಮತ್ತು ಇದು ಸಿಸ್ಟಮ್ ಕಾರ್ಯವನ್ನು ಕಾರ್ಯಗತಗೊಳಿಸಲು Libcಯಲ್ಲಿ ಪ್ರಚೋದಿಸುತ್ತದೆ ಸಿಸ್ಟಮ್ ಕಾರ್ಯವು ನಂತರ ಸ್ಟಾಕ್ನಿಂದ ಆರಿಸಿಕೊಳ್ಳುತ್ತದೆ ಇದಕ್ಕೆ ಅಗತ್ಯವಿರುವ ಏಕೈಕ ವಾದ ಮತ್ತು ಈ ವಾದವು ಅಕ್ಷರ ಪಾಯಿಂಟರ್ ಆಗಿದೆ ಮತ್ತು ಇದು ಕಾರ್ಯಗತಗೊಳಿಸಬಹುದಾದ ಸ್ಟ್ರಿಂಗ್ಗೆ ಪಾಯಿಂಟರ್ ಅನ್ನು ನಿರೀಕ್ಷಿಸುತ್ತಿದೆ ಆದ್ದರಿಂದ ಇದು ಈ ವಿಳಾಸವನ್ನು ವಾದವಾಗಿ ಬಳಸುತ್ತದೆ ಮತ್ತು ಸ್ಟ್ರಿಂಗ್ "binsh" ಅನ್ನು ಆಯ್ಕೆ ಮಾಡುತ್ತದೆ ಮತ್ತು ಅದನ್ನು ಕಾರ್ಯಗತಗೊಳಿಸುತ್ತದೆ ಆದ್ದರಿಂದ ನಾವು ಮಾಡಬೇಕಾದ ಮೊದಲನೆಯದು payload generator ಅನ್ನು ಚಲಾಯಿಸುವುದು ಮತ್ತು ಅಗತ್ಯವಿರುವ ಪೇಲೋಡ್ ಅನ್ನು ರಚಿಸುವುದು ಆದ್ದರಿಂದ ನಾವು ಇದನ್ನು ಈ ಕೆಳಗಿನಂತೆ ಮಾಡುತ್ತೇವೆ ಆದ್ದರಿಂದ ನಾವು ಪೈಥಾನ್ payload generator py ಅನ್ನು ರನ್ ಮಾಡುತ್ತೇವೆ ಮತ್ತು ಫಲಿತಾಂಶವನ್ನು e2 ಎಂಬ ಈ ಫೈಲ್ನಲ್ಲಿ ಸಂಗ್ರಹಿಸುತ್ತೇವೆ ಮತ್ತು ನಂತರ ನಾವು vuln c ಅನ್ನು ಮತ್ತೆ ಚಲಾಯಿಸುತ್ತೇವೆ ಮತ್ತು e2 ರಿಂದ ಇನ್ಪುಟ್ ಅನ್ನು ರವಾನಿಸುತ್ತೇವೆ ಆದ್ದರಿಂದ ನಾವು ಈಗ ನೋಡುತ್ತಿರುವುದು ಈ ದುರುದ್ದೇಶಪೂರಿತವಾಗಿ ರೂಪುಗೊಂಡ ಸ್ಟ್ರಿಂಗ್ನಿಂದಾಗಿ ಇದು ಹಿಂದಿನಂತೆ ಶೆಲ್ ಅನ್ನು ಕಾರ್ಯಗತಗೊಳಿಸಲು ಮತ್ತು ರಚಿಸಲು ವ್ಯವಸ್ಥೆಯನ್ನು ಪ್ರಚೋದಿಸುತ್ತದೆ ಈ ಶೆಲ್ ಇಲ್ಲಿ PID 4416 ನೊಂದಿಗೆ ಇರುತ್ತದೆ ಮತ್ತು ನೀವು ನೋಡುತ್ತಿರುವುದು ಹಿನ್ನೆಲೆಯಲ್ಲಿ ಇತರ ಪ್ರಕ್ರಿಯೆಗಳಿವೆ ಮೊದಲಿಗೆ ಈ ನಿರ್ದಿಷ್ಟ ಟರ್ಮಿನಲ್ ಅನ್ನು ಒಳಗೊಂಡಿರುವ ಮೂಲ ಪ್ರಕ್ರಿಯೆಯಾದ ಬ್ಯಾಶ್ ಆಗಿದೆ ನಂತರ ನೀವು vuln ಎಕ್ಸಿಕ್ಯೂಟಬಲ್ ಅನ್ನು ಹೊಂದಿದ್ದೀರಿ ಇದು ಪ್ರೊಸೆಸ್ ID 4415 ಅನ್ನು ಹೊಂದಿದೆ ಮತ್ತು ಅದು ಇನ್ನೂ ಹಿನ್ನೆಲೆಯಲ್ಲಿ ಚಾಲನೆಯಲ್ಲಿದೆ ನಾವು sh ಮತ್ತು ಸಹಜವಾಗಿ ನಾವು ಬಳಸಿದ ಈ ನಿರ್ದಿಷ್ಟ ಪ್ರಕ್ರಿಯೆ ps ಅನ್ನು ಹೊಂದಿದ್ದೇವೆ ಆದ್ದರಿಂದ ಸಿಸ್ಟಮ್ ಕಾರ್ಯವು ಒಂದು ಪ್ರಕ್ರಿಯೆಯನ್ನು ಮಾಡುತ್ತದೆ ಮತ್ತು ನಂತರ ಆ ನಿರ್ದಿಷ್ಟ ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸುತ್ತದೆ ಆದ್ದರಿಂದ ಮೂಲಭೂತವಾಗಿ ಈ 1 ಪ್ರಕ್ರಿಯೆಯ ಮಗು ನಾವು ರಚಿಸಿದ ಶೆಲ್ ಆಗಿದೆ ಈಗ sh ಪ್ರಕ್ರಿಯೆಯು ಅದರ ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸುವವರೆಗೆ ಒಂದು ಪ್ರಕ್ರಿಯೆಯನ್ನು ಲಾಕ್ ಮಾಡಲಾಗಿದೆ ಆದ್ದರಿಂದ ನಾವು ಈ sh ಪ್ರಕ್ರಿಯೆಯನ್ನು ಅಂತ್ಯಗೊಳಿಸಿದಾಗ ನಾವು ನೋಡುವುದು 1 ಪ್ರಕ್ರಿಯೆಯು ಕಾರ್ಯಗತಗೊಳಿಸುವುದನ್ನು ಮುಂದುವರಿಸುತ್ತದೆ ಆದ್ದರಿಂದ ನಾವು ಇದನ್ನು ನೋಡೋಣ ಆದ್ದರಿಂದ ನಾವು sh ನಿಂದ ನಿರ್ಗಮಿಸುತ್ತೇವೆ ಆದರೆ ನಾವು ನೋಡುವುದು 1 ಪ್ರಕ್ರಿಯೆಯು ವಿಭಜನೆಯ ದೋಷವನ್ನು ಹೊಂದಿರುತ್ತದೆ ಸರಿ ಆದ್ದರಿಂದ ಈ ಪ್ರಕ್ರಿಯೆಯು ಈ ಸ್ಟಾಕ್ನಲ್ಲಿ ನೋಡುತ್ತಿರುವುದರಿಂದ ಮತ್ತು ಅದು ಸ್ಟಾಕ್ನಿಂದ ಕೆಲವು ಕಸ ಅಥವಾ ಕೆಲವು ಅನಿಯಂತ್ರಿತ ಮೌಲ್ಯಗಳನ್ನು ಹೊರತೆಗೆಯುತ್ತದೆ ಮತ್ತು ಅದನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತದೆ ಮತ್ತು ಇದು ಪ್ರಕ್ರಿಯೆಯನ್ನು ವಾಸ್ತವವಾಗಿ ಕುಸಿಯಲು ಕಾರಣವಾಗುತ್ತದೆ ಮತ್ತು ನಾವು ಸಿದ್ಧಾಂತ ಉಪನ್ಯಾಸದಲ್ಲಿ ನೋಡಿದಂತೆ ನಿರ್ದಿಷ್ಟ ಪ್ರೋಗ್ರಾಂನಿಂದ ಸುರಕ್ಷಿತವಾಗಿ ನಿರ್ಗಮಿಸುವುದು ಉತ್ತಮ ಮಾರ್ಗವಾಗಿದೆ ಒಂದು ನಿಯೋಜನೆಯಂತೆ ನಾವು ಶೆಲ್ನಿಂದ ಸುರಕ್ಷಿತವಾಗಿ ನಿರ್ಗಮಿಸಲು ನಾವು ಬಳಸಿಕೊಂಡ ಈ ದುರ್ಬಲತೆಯನ್ನು ಮಾರ್ಪಡಿಸಲು ಪ್ರಯತ್ನಿಸಬಹುದು ಆದ್ದರಿಂದ ಇದನ್ನು ಮಾಡಲು ನಾವು ಈ ಪೈಥಾನ್ ಸ್ಕ್ರಿಪ್ಟ್ payload generator ಅನ್ನು ನಿರ್ಗಮನದೊಂದಿಗೆ ರಚಿಸಿದ್ದೇವೆ ಇದು ಸ್ಟ್ರಿಂಗ್ ಅನ್ನು ನಾವು ಇಲ್ಲಿ ಹೊಂದಿರುವ ಸಿಸ್ಟಮ್ ಫಂಕ್ಷನ್ ಮತ್ತು ಅದರ ಅನುಗುಣವಾದ ವಾದವನ್ನು ಮಾತ್ರವಲ್ಲದೇ ನಿರ್ಗಮನ ಕಾರ್ಯವನ್ನೂ ಒಳಗೊಂಡಿರುತ್ತದೆ ಆದ್ದರಿಂದ ಈ ವಿಳಾಸವು ನೀವು ನಿರ್ಗಮನ ಕಾರ್ಯದ ವಿಳಾಸವನ್ನು ಭರ್ತಿ ಮಾಡಬೇಕಾಗುತ್ತದೆ ಅದು ಪ್ರಕ್ರಿಯೆಯ Libc ಮೆಮೊರಿ ಪ್ರದೇಶದಲ್ಲಿ ಎಲ್ಲೋ ಇರುತ್ತದೆ ಧನ್ಯವಾದ